ಈ ಉಪನ್ಯಾಸದಲ್ಲಿ ಮತ್ತು ನಂತರದ ಮಾಡ್ಯೂಲ್ ಗಳಲ್ಲಿ ಈ ಉದ್ಯಮ 4 0 ಮತ್ತು ವಿವಿಧ ಬದಲಾವಣೆಗಳು ಯಾವುವು ಎಂಬುದರ ತಿಳುವಳಿಕೆ ಕೈಗಾರಿಕೆಯಾಗಿ ಪರಿವರ್ತಿಸುವ ಸಲುವಾಗಿ ನಡೆಯುತ್ತಿರುವ ಕ್ರಾಂತಿ 4 0 ಮೂಲಕ ಹೋಗಲಿದ್ದೇವೆ 0 ಮೂಲತಃ ಕೈಗಾರಿಕೆಗಳಲ್ಲಿನ ನಾಲ್ಕನೇ ಕ್ರಾಂತಿಗೆ ಅನುರೂಪವಾಗಿದೆ ಕ್ರಾಂತಿ ನಿಮಗೆ ತಿಳಿದಿರುವಂತೆ ಒಂದು ರೀತಿಯ ಶಿಫ್ಟ್ ಕೆಲವು ಹಠಾತ್ ಬದಲಾವಣೆಗಳು ನಡೆಯುತ್ತಿರುವ ರೀತಿಯಲ್ಲಿ ರೂಪಾಂತರಗೊಳ್ಳಲು ಅಗತ್ಯವಾಗಿರುತ್ತದೆ ಕೆಲಸಗಳನ್ನು ಮಾಡುವ ವಿಧಾನದಲ್ಲಿ ಹಠಾತ್ ಬದಲಾವಣೆಯೇ ಕ್ರಾಂತಿ ಈ ಹಿಂದಿನ ಕ್ರಾಂತಿಗಳನ್ನು ನೀವು ನೋಡಿದರೆ ನಾವು 10000 ವರ್ಷಗಳ ಹಿಂದೆ ಹಿಂತಿರುಗಿ ಹೋದರೆ ನಮ್ಮ ಪೂರ್ವಜರುಗಳು ಮುನ್ನುಗ್ಗಿ ಸಂಗ್ರಹಿಸುವ ತಂತ್ರಗಳ ಮೂಲಕ ಆಹಾರವನ್ನು ಸಂಗ್ರಹಿಸುತ್ತಿದ್ದರು ಆದ್ದರಿಂದ ಮೂಲತಃ ಆಹಾರವನ್ನು ಹುಡುಕುವಲ್ಲಿ ಸುತ್ತಾಡುವುದು ಆಹಾರವನ್ನು ಸಂಗ್ರಹಿಸುವುದು ಅವುಗಳನ್ನು ತರುವುದು ಸಂಗ್ರಹಿಸಿದ ಆಹಾರ ಪದಾರ್ಥಗಳಾದ ಹಣ್ಣುಗಳು ತರಕಾರಿಗಳು ಇತ್ಯಾದಿಗಳನ್ನು ತಿನ್ನುವುದು ಇದಲ್ಲದೆ ಮುನ್ನುಗ್ಗುವ ನಡವಳಿಕೆಯನ್ನು ಕೃಷಿಗೆ ಪರಿವರ್ತಿಸಲಾಯಿತು ವಿವಿಧ ಬೆಳೆಗಳನ್ನು ಬೆಳೆಸಲಾಯಿತು ವಿವಿಧ ತರಕಾರಿ ಸಸ್ಯಗಳು ವಿವಿಧ ಹಣ್ಣುಗಳು ಆಹಾರ ತೋಟಗಳನ್ನು ಪ್ರಾರಂಭಿಸಲಾಯಿತು ಈ ಮುನ್ನುಗ್ಗುವ ಕೃಷಿಯಿಂದ ಬೇಸಾಯ ಪರಿವರ್ತನೆಯ ಫಲಿತಾಂಶವಾಗಿ ಉತ್ಪಾದನೆಯನ್ನು ಹೆಚ್ಚಿಸಿತು ಮತ್ತು ವಿಭಿನ್ನ ಮಾನವರ ನಡುವಿನ ಸಂವಹನ ಹೆಚ್ಚಿಸಿತು ಜನಸಂಖ್ಯೆಯ ಬೆಳವಣಿಗೆ ಹೆಚ್ಚಾದಂತೆ ಆಹಾರ ಉತ್ಪಾದನೆಯ ಬೆಳವಣಿಗೆ ಹೆಚ್ಚಾಗಿ ಕಂಡುಬಂದಿದೆ ನಾವು 10000 ವರ್ಷಗಳ ಹಿಂದೆ ಈ ಬಗ್ಗೆ ಮಾತನಾಡುತ್ತಿದ್ದೇವೆ ನಂತರ ಹೊಸ ತಂತ್ರಜ್ಞಾನಗಳು ಹೊಸ ಯಂತ್ರಗಳು ಇರುವ ಕೈಗಾರಿಕಾ ಕ್ರಾಂತಿ ಬಂದಿತು ಉತ್ಪಾದನೆ ಉತ್ಪಾದನಾ ಪ್ರಕ್ರಿಯೆಗಳಿಗೆ ಹೊಸ ವಿಧಾನಗಳನ್ನು ಪರಿಚಯಿಸಲಾಯಿತು ಇದು ಸರಳ ಕೃಷಿ ಕೇಂದ್ರಿತ ಆರ್ಥಿಕತೆಗಳೊಂದಿಗೆ ಪ್ರಾಚೀನ ಆರ್ಥಿಕತೆಯಿಂದ ಆರ್ಥಿಕತೆಯನ್ನು ಹೆಚ್ಚು ಆಕ್ರಮಣಕಾರಿ ಯಂತ್ರ ಆಧಾರಿತ ಉತ್ಪಾದನಾ ವ್ಯವಸ್ಥೆಗಳಿಗೆ ಬದಲಾಯಿಸಿತು ಆದ್ದರಿಂದ ಅದು ಕೈಗಾರಿಕಾ ಕ್ರಾಂತಿಯಾಗಿದೆ ಪರಿಣಾಮವಾಗಿ ಆರ್ಥಿಕ ಮಾದರಿಗಳು ಬದಲಾದವು ಸಾಮಾಜಿಕ ವಾಸ್ತುಶಿಲ್ಪ ಎಲ್ಲವೂ ಬದಲಾಯಿತು ಕೈಗಾರಿಕೆಗಳಲ್ಲಿನ ಕ್ರಾಂತಿಯೊಂದಿಗೆ ಹೊಸ ತಂತ್ರಜ್ಞಾನಗಳ ಪರಿಚಯದೊಂದಿಗೆ ಮತ್ತು ಹೊಸ ವಿಧಾನಗಳು ಬಂದವು ಕೈಗಾರಿಕಾ ಕ್ರಾಂತಿ ಮತ್ತೆ ವಿವಿಧ ಹಂತಗಳಲ್ಲಿ ಸಾಗಿತು 1760 ರಿಂದ 1840 ರವರೆಗೆ ಇದು ಮೊದಲ ಕೈಗಾರಿಕಾ ಕ್ರಾಂತಿ ಮತ್ತು ಈ ಮೊದಲ ಕೈಗಾರಿಕಾ ಕ್ರಾಂತಿಯನ್ನು ಉಗಿ ಯಂತ್ರದ ಆವಿಷ್ಕಾರ ರೈಲುಗಳ ಪರಿಚಯ ಚಲನಶೀಲತೆ ಹೆಚ್ಚಿಸಿ ರೈಲ್ವೆ ನಿರ್ಮಾಣವು ಒಟ್ಟಾರೆ ಕ್ರಾಂತಿಯನ್ನು ಉತ್ತೇಜಿಸಿತು ಆದ್ದರಿಂದ ಇದು 1760 ರಿಂದ 1840 ರ ದಶಕದ ಮೊದಲ ಕೈಗಾರಿಕಾ ಕ್ರಾಂತಿಯ ಸಮಯದಲ್ಲಿ ಉತ್ಪಾದನೆಯಲ್ಲಿ ಯಂತ್ರಗಳ ಬಳಕೆಗೆ ಕಾರಣವಾಯಿತು ನಂತರ ಎರಡನೇ ಕೈಗಾರಿಕಾ ಕ್ರಾಂತಿಯು ಬಂದಿತು ಅದು 19 ನೇ ಶತಮಾನದಿಂದ 20 ನೇ ಶತಮಾನಕ್ಕೆ ಪರಿವರ್ತನೆಯಾದಾಗ ವಿದ್ಯುತ್ ಆಗಮನ ಮತ್ತು ಸಮಾಜದಲ್ಲಿ ವಿದ್ಯುತ್ ಹೆಚ್ಚಳದೊಂದಿಗೆ ಕ್ರಾಂತಿಯು ಬಂದಿತು ಇದು ಸಾಮೂಹಿಕ ಉತ್ಪಾದನೆಗೆ ಕಾರಣವಾಯಿತು ಯಂತ್ರೋಪಕರಣಗಳು ದೊಡ್ಡ ಪ್ರಮಾಣದಲ್ಲಿ ಮತ್ತು ವೇಗವಾಗಿ ಉತ್ಪಾದನೆಗೆ ವಿದ್ಯುತ್ ಬಳಸಬಹುದು ನಂತರ 1960 ರ ದಶಕದಲ್ಲಿ ಮೂರನೇ ಕೈಗಾರಿಕಾ ಕ್ರಾಂತಿ ಬಂದಿತು ಆ ಸಮಯದಲ್ಲಿಯೇ ಕಂಪ್ಯೂಟರ್ ಗಳು ಜನಪ್ರಿಯವಾಗಲು ಪ್ರಾರಂಭಿಸುತ್ತಿದ್ದವು ಆದ್ದರಿಂದ ಕ್ರಮೇಣ ಕಂಪ್ಯೂಟರ್ಗಳು ವಿಭಿನ್ನ ಕಂಪ್ಯೂಟರ್ ಗಳು ಮತ್ತು ಕಂಪ್ಯೂಟಿಂಗ್ ಸಾಧನಗಳು ಪೆರಿಫೆರಲ್ಗಳು ಇತ್ಯಾದಿಗಳ ಹೆಚ್ಚಳದೊಂದಿಗೆ ಕೈಗಾರಿಕೆಗಳಲ್ಲಿ ರೂಪಾಂತರವೂ ಸಂಭವಿಸಿತು ಉದ್ಯಮದಲ್ಲಿ ಡಿಜಿಟಲ್ ತಂತ್ರಜ್ಞಾನಗಳ ಬಳಕೆ ಹೆಚ್ಚಾಗಿದೆ ಡಿಜಿಟಲೀಕರಣ ಮತ್ತು ಇನ್ನಿತರ ವಿಷಯಗಳಲ್ಲಿ ಕಂಪ್ಯೂಟರ್ ಗಳ ಬಳಕೆ ಮತ್ತೊಂದು ಕ್ರಾಂತಿ ಮೂರನೇ ಕೈಗಾರಿಕಾ ಕ್ರಾಂತಿ ಇದು ಮತ್ತೆ ಸರಕುಗಳ ಉತ್ಪಾದನೆಯನ್ನು ಮತ್ತು ಉದ್ಯಮದಲ್ಲಿನ ಸರಕುಗಳುನ್ನು ಹೆಚ್ಚಿಸಿತು ಅರೆವಾಹಕ ಮತ್ತು ಅರೆವಾಹಕ ಸಾಧನಗಳ ಉತ್ಪಾದನೆಯ ಹೆಚ್ಚಳದಿಂದಾಗಿ ಕಂಪ್ಯೂಟರ್ ಗಳ ಬೆಳವಣಿಗೆಯೂ ಉತ್ಪಾದನೆಯೂ ಕೂಡ ಹೆಚ್ಚಳ ಮತ್ತು ಸಮಾನಾಂತರವಾಗಿತ್ತು ಇದರ ಫಲಿತಾಂಶವೆಂದರೆ ಮೈನ್ಫ್ರೇಮ್ ಕಂಪ್ಯೂಟರ್ಗಳು ಮತ್ತು ವೈಯಕ್ತಿಕ ಕಂಪ್ಯೂಟರ್ ಗಳಂತಹ ಕಂಪ್ಯೂಟಿಂಗ್ ತಂತ್ರಜ್ಞಾನಗಳಲ್ಲಿ ಹೆಚ್ಚಳವಾಗಿದೆ ಮತ್ತು ಅಂತಿಮವಾಗಿ ಈ ವಿಭಿನ್ನ ಕಂಪ್ಯೂಟರ್ಗಳು ಇಂಟರ್ನೆಟ್ ವರ್ಲ್ಡ್ ವೈಡ್ ವೆಬ್ ನಡುವಿನ ಸಂಪರ್ಕವು ಕ್ರಮೇಣ ಪ್ರಾರಂಭವಾಯಿತು ಮತ್ತು ಇವುಗಳನ್ನು ಮೂಲತಃ ಕೈಗಾರಿಕೆಗಳಲ್ಲಿ ಯಂತ್ರೋಪಕರಣಗಳ ದಕ್ಷತೆ ಕೈಗಾರಿಕೆಗಳಲ್ಲಿನ ಪ್ರಕ್ರಿಯೆಗಳು ಉತ್ಪಾದನಾ ಪ್ರಕ್ರಿಯೆಗಳು ಮತ್ತು ಕೈಗಾರಿಕೆಗಳಲ್ಲಿನ ಇತರ ಪ್ರಕ್ರಿಯೆಗಳಲ್ಲಿ ಪರಿಚಯಿಸಲಾಯಿತು ಆದ್ದರಿಂದ ಅದು ಮೂರನೆಯ ಕೈಗಾರಿಕಾ ಕ್ರಾಂತಿಯಾಗಿದೆ ಇದು ಮೂಲತಃ ಉದ್ಯಮದಲ್ಲಿನ ವಿವಿಧ ಯಂತ್ರೋಪಕರಣಗಳು ಮತ್ತು ಉತ್ಪಾದನಾ ಪ್ರಕ್ರಿಯೆಗಳಲ್ಲಿ ಕಂಪ್ಯೂಟರ್ ಮತ್ತು ಮಾಹಿತಿ ತಂತ್ರಜ್ಞಾನದ ಪರಿಚಯವಾಗಿತ್ತು ನಾಲ್ಕನೇ ಕೈಗಾರಿಕಾ ಕ್ರಾಂತಿ ಅಥವಾ ಈ ಉದ್ಯಮ 4 0 ಆಗಿದೆ ಅದು ಜರ್ಮನ್ ಆರ್ಥಿಕತೆ ಮೂಲವನ್ನು ಹೊಂದಿದೆ ಆದ್ದರಿಂದ ಜರ್ಮನಿಯ ಆರ್ಥಿಕತೆಯನ್ನು ಉನ್ನತೀಕರಿಸಲು 21 ನೇ ಶತಮಾನದ ಆರಂಭದಲ್ಲಿ ಇದು ಅಗತ್ಯವಾಗಿತ್ತು ವೈಯಕ್ತಿಕ ಐಟಿ ಮೂಲಸೌಕರ್ಯಗಳನ್ನು ಹೊಂದಿರುವ ವೈಯಕ್ತಿಕ ಕೈಗಾರಿಕೆಗಳು ಮೂರನೆಯ ಕೈಗಾರಿಕಾ ಕ್ರಾಂತಿಯ ಮೂಲಕ ಆಗಿವೆ ಆದರೆ ನಾವು ಉತ್ಪಾದನೆಯನ್ನು ಇನ್ನಷ್ಟು ವೇಗವಾಗಿ ಹೇಗೆ ಸುಧಾರಿಸಬಹುದು ಮತ್ತು ಪ್ರಕ್ರಿಯೆಗಳನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಬಹುದು ಆದ್ದರಿಂದ ಜನರು ಹೇಗೆ ಕೆಲಸಗಳನ್ನು ಮಾಡಬಹುದೆಂದು ಯೋಚಿಸಿದರು ವಿಭಿನ್ನ ಸಂವೇದಕಗಳು ಮತ್ತು ಸಂವೇದನಾ ತಂತ್ರಜ್ಞಾನಗಳು ಇದ್ದವು ಅವು ಬಹಳ ಜನಪ್ರಿಯವಾಗುತ್ತಿದ್ದವು ಸಂವೇದಕಗಳು ಅಕ್ಚುಯೇಟರ್ ಗಳ ಪರಿಚಯದೊಂದಿಗೆ ಸಾಮಾನ್ಯ ಮೂಲಸೌಕರ್ಯದ ಜೊತೆಗೆ ಐಟಿ ಮೂಲಸೌಕರ್ಯ ಇಂಟರ್ನೆಟ್ ಒಟ್ಟಾಗಿ ಮೂಲತಃ ಅಸ್ತಿತ್ವದಲ್ಲಿರುವ ಐಟಿ ಆಧಾರಿತ ಮೂಲಸೌಕರ್ಯವನ್ನು ಸಂಪರ್ಕಿತ ಸಂವೇದನಾಶೀಲ ಯಂತ್ರೋಪಕರಣಗಳು ಮತ್ತು ಮುಂತಾದ ಕಂಪನಿಗಳು ಹೆಚ್ಚು ಪರಿಣಾಮಕಾರಿಯಾಗಿ ಪರಿವರ್ತಿಸಲು ಸಾಧ್ಯವಾಯಿತು ಆದ್ದರಿಂದ ಅದು ನಾಲ್ಕನೇ ಕೈಗಾರಿಕಾ ಕ್ರಾಂತಿ ಇದು ನಾಲ್ಕನೇ ಕೈಗಾರಿಕಾ ಕ್ರಾಂತಿ ಅಥವಾ ಇಂಡಸ್ಟ್ರಿ 4 0 ನಾವು ಈ ಕ್ಷಣದಲ್ಲಿ ಸಾಗುತ್ತಿದ್ದೇವೆ ಆದ್ದರಿಂದ ಈ ಉದ್ಯಮ 4 0 ಅಥವಾ ನಾಲ್ಕನೇ ಕೈಗಾರಿಕಾ ಕ್ರಾಂತಿ ಪ್ರಾರಂಭವಾಯಿತು ಸಂವೇದಕಗಳು ಮತ್ತು ಅಕ್ಚುಯೇಟರ್ ಗಳು ಗಾತ್ರದಲ್ಲಿ ಬಹಳ ಕಡಿಮೆ ಅಗ್ಗದ ಮತ್ತು ಶಕ್ತಿಯುತವಾಗಿವೆ ಆದ್ದರಿಂದ ಸಣ್ಣ ಗಾತ್ರದ ಸಂವೇದಕಗಳು ಅಕ್ಚುಯೇಟರ್ಗಳು ಹೆಚ್ಚು ಶಕ್ತಿಯುತ ಇಂಟರ್ನೆಟ್ ಮತ್ತು ಐಟಿ ಮೂಲಸೌಕರ್ಯಗಳು ಮತ್ತು ಸ್ವಾಯತ್ತ ಮೇಲ್ವಿಚಾರಣೆ ಕೃತಕ ಬುದ್ಧಿಮತ್ತೆ ಬಳಕೆ ಯಂತ್ರ ಕಲಿಕೆ ಸೈಬರ್ ಭೌತಿಕ ವ್ಯವಸ್ಥೆಗಳು ಮುಂತಾದ ಇವೆಲ್ಲವೂ ತಂತ್ರಜ್ಞಾನಗಳು ಒಟ್ಟಾಗಿ ಬಳಕೆ ಈ ರೂಪಾಂತರವು ಕೈಗಾರಿಕೆ 4 0 ನಲ್ಲಿ ನಡೆಯುತ್ತಿದೆ ಕಂಪ್ಯೂಟರ್ ಗಳು ಹೆಚ್ಚು ಅತ್ಯಾಧುನಿಕವಾಗಿವೆ ಅವು ಗಾತ್ರದಲ್ಲಿ ಚಿಕ್ಕದಾಗಿರುತ್ತವೆ ಆದರೆ ಹೆಚ್ಚು ಶಕ್ತಿಶಾಲಿ ಕಡಿಮೆ ಶಕ್ತಿಯನ್ನು ಬಳಸುತ್ತವೆ ಈ ಕಂಪ್ಯೂಟರ್ಗಳನ್ನು ಸಂಯೋಜಿಸಬಹುದು ಮತ್ತು ಒಟ್ಟಿಗೆ ಸಂಪರ್ಕಿಸಬಹುದು ಇದು ಜಾಗತಿಕ ಆರ್ಥಿಕತೆಗಳ ಆಮೂಲಾಗ್ರ ರೂಪಾಂತರಕ್ಕೆ ಸಮಾಜಗಳು ಮತ್ತು ವಿಭಿನ್ನ ಕೈಗಾರಿಕೆಗಳಿಗೆ ಕಾರಣವಾಗಿದೆ ಆದ್ದರಿಂದ ನಾಲ್ಕನೇ ಕೈಗಾರಿಕಾ ಕ್ರಾಂತಿ ಈ ಪದವನ್ನು ಎಂಐಟಿ ಯಿಂದ ಪ್ರೊ ಎರಿಕ್ ಮತ್ತು ಅದೇ ಸಂಸ್ಥೆಯ ಆಂಡ್ರ್ಯೂ ಮ್ಯಾಕ್ಅಫೀ ಅವರು ಎರಡನೇ ಯಂತ್ರಯುಗವೆಂದು ಕರೆಯುತ್ತಾರೆ ಆದ್ದರಿಂದ ಕೈಗಾರಿಕಾ ನಾಲ್ಕನೇ ಕೈಗಾರಿಕಾ ಕ್ರಾಂತಿಯ ಸಮಾನಾರ್ಥಕವಾದ ಇಂಡಸ್ಟ್ರಿ4 0 ಈ ಪದ ಇಂಡಸ್ಟ್ರಿ 4 0 ಅನ್ನು 2011 ರಲ್ಲಿ ಜರ್ಮನಿಯ ಹ್ಯಾನೋವರ್ ಮೇಳದಲ್ಲಿ ರಚಿಸಲಾಯಿತು ಆದ್ದರಿಂದ ಕೆಲವೇ ವರ್ಷಗಳು ಹಿಂದೆ 2011 ರಲ್ಲಿ ಇಡೀ ವಿಷಯ ಪ್ರಾರಂಭವಾಯಿತು ಈಗ ಕೈಗಾರಿಕೆಗಳಲ್ಲಿ ಈ ರೀತಿಯ ಮೂಲಕ ರೂಪಾಂತರ ಸಂವೇದಕಗಳು ಅಕ್ಚುಯೇಟರ್ ಗಳು ಕಂಪ್ಯೂಟರ್ ಗಳು ಐಟಿ ಮೂಲಸೌಕರ್ಯಗಳ ಸಹಾಯದಿಂದ ಹೆಚ್ಚುಪರಿಣಾಮಕಾರಿಯಾದದ್ದು ಗಾತ್ರದಲ್ಲಿ ಚಿಕ್ಕದಾಗಿದೆ ಅಗ್ಗವಾಗಿದೆ ಮತ್ತು ಎಲ್ಲವನ್ನೂ ಒಟ್ಟಿಗೆ ಸಂಪರ್ಕಿಸಲಾಗಿದೆ ಇಲ್ಲಿ ನಾಲ್ಕನೇ ಕೈಗಾರಿಕಾ ಕ್ರಾಂತಿ ಪ್ರಾರಂಭವಾಯಿತು ಹಾಗಾದರೆ ನಾಲ್ಕನೇ ಕೈಗಾರಿಕಾ ಕ್ರಾಂತಿಯ ವ್ಯಾಪ್ತಿ ಏನು ಸ್ಮಾರ್ಟ್ ಸಂಪರ್ಕಿತ ಯಂತ್ರಗಳು ಇಂಟರ್ನೆಟ್ ಕೆಲಸ ಸಂವಹನ ವಿಭಿನ್ನ ಸ್ವತಂತ್ರ ಯಂತ್ರೋಪಕರಣಗಳನ್ನು ಸಂಪರ್ಕಿಸುವುದು ಸಾಮಾನ್ಯವಾಗಿ ಇದು ಎಲ್ಲಾ ಐಟಿ ಚಾಲಿತ ಕಂಪ್ಯೂಟರ್ ಚಾಲಿತವಾಗಿದೆ ಮತ್ತು ಸ್ಮಾರ್ಟ್ ಎಂದರೆ ನಾವು ವಿಭಿನ್ನವಾಗಿ ಬಳಸುತ್ತಿದ್ದೇವೆ ಚುರುಕುತನಕ್ಕಾಗಿ ನಮಗೆ ಸ್ವಾಯತ್ತ ನಡವಳಿಕೆಯ ವಿಷಯಗಳು ಬೇಕಾಗುತ್ತವೆ ಅದನ್ನು ಕಂಡುಹಿಡಿಯಬಹುದು ಸರಿಪಡಿಸಬಹುದು ಮತ್ತು ಸ್ವಾಯತ್ತ ರೀತಿಯಲ್ಲಿ ಮುಂದೆ ತೆಗೆದುಕೊಳ್ಳಲಾಗುತ್ತದೆ ಅದು ಮೂಲತಃ ಚಾಣಾಕ್ಷತನ ಸಣ್ಣ ಅಗ್ಗದ ಶಕ್ತಿ ಸಮರ್ಥ ಸಂವೇದಕಗಳು ಮತ್ತು ಅಕ್ಚುಯೇಟರ್ ಗಳ ಪರಿಚಯವು ಯಂತ್ರಗಳು ಮತ್ತು ಸಂಪರ್ಕಿತ ಯಂತ್ರಗಳನ್ನು ಚುರುಕಾಗಿ ಮಾಡಲು ಸಾಧ್ಯವಾಗಿದೆ ಸ್ಮಾರ್ಟ್ ಕಾರ್ಖಾನೆಗಳು ಮೂಲತಃ ಒಂದೇ ರೀತಿಯ ಪರಿಕಲ್ಪನೆ ಸರಳವಾಗಿ ಯಂತ್ರೋಪಕರಣಗಳನ್ನು ಮೀರಿ ವಿಸ್ತರಿಸಿದೆ ಆದರೆ ಸಂಪೂರ್ಣ ಕಾರ್ಖಾನೆ ಕಾರ್ಯಾಚರಣೆಗಳು ಕಾರ್ಖಾನೆಯಲ್ಲಿ ಯಂತ್ರೋಪಕರಣಗಳು ಎಲ್ಲಾ ಇದು ಕೈಗಾರಿಕೆಗಳಲ್ಲಿ ಸಂಪರ್ಕಿತ ಸಂವೇದಕಗಳು ಸಂಪರ್ಕಿತ ಯಂತ್ರಗಳು ಮತ್ತು ಮುಂತಾದವುಗಳ ಪರಿಚಯದೊಂದಿಗೆ ಚುರುಕಾಗಿದೆ ನಂತರ ನ್ಯಾನೊ ತಂತ್ರಜ್ಞಾನ ನವೀಕರಿಸಬಹುದಾದ ಶಕ್ತಿ ಕ್ವಾಂಟಮ್ ಮುಂತಾದ ತಂತ್ರಜ್ಞಾನಗಳು ಕಂಪ್ಯೂಟಿಂಗ್ ಜೈವಿಕ ತಂತ್ರಜ್ಞಾನದ ಮಧ್ಯಸ್ಥಿಕೆಗಳು ಜೀನ್ ಅನುಕ್ರಮ ಮತ್ತು ಮುಂತಾದ ಆವಿಷ್ಕಾರಗಳು ಬಂದವು ಒಟ್ಟಾರೆ ಎಲ್ಲವೂ ಬೆಳವಣಿಗೆಗೆ ಸಹಾಯ ಮಾಡಿದೆ ಐಟಿ ಸಂವೇದನಾ ತಂತ್ರಜ್ಞಾನ ಸಂವೇದಕ ಜಾಲಗಳು ನಂತರ ನಾವು ಜೈವಿಕ ತಂತ್ರಜ್ಞಾನವನ್ನು ಹೊಂದಿದ್ದೇವೆ ಜೀನ್ ಸೀಕ್ವೆನ್ಸಿಂಗ್ ಡಿಎನ್ಎ ಸೀಕ್ವೆನ್ಸಿಂಗ್ ಮತ್ತು ನ್ಯಾನೊ ತಂತ್ರಜ್ಞಾನ ಮತ್ತು ಕ್ವಾಂಟಮ್ ಕಂಪ್ಯೂಟಿಂಗ್ ಒಟ್ಟಿಗೆ ಪ್ಯಾಕ್ ಮಾಡಲಾದ ಎಲ್ಲವೂ ಕೈಗಾರಿಕೆ 4 0 ಎಂಬ ನಾಲ್ಕನೇ ಕೈಗಾರಿಕಾ ಯುಗದ ಪರಿವರ್ತನೆ ಸಹಾಯ ಮಾಡುತ್ತದೆ ನಾಲ್ಕನೇ ಕೈಗಾರಿಕಾ ಕ್ರಾಂತಿಯಲ್ಲಿ ಕೆಲವು ಆಳವಾದ ಮತ್ತು ವ್ಯವಸ್ಥಿತ ಬದಲಾವಣೆ ಕಂಡುಬಂದಿದೆ ಈ ಬದಲಾವಣೆಯು ನಾವೀನ್ಯತೆ ಅಡ್ಡಿಪಡಿಸಿದೆ ನಾವೀನ್ಯತೆ ತಂತ್ರಜ್ಞಾನಗಳು ಪರಿಚಯಿಸಲಾಗಿದೆ ಮತ್ತು ಈ ಅಡ್ಡಿ ಮತ್ತು ನಾವೀನ್ಯತೆಯು ಪ್ರಮಾಣ ಮತ್ತು ವ್ಯಾಪ್ತಿ ಎರಡರಲ್ಲೂ ಸಂಭವಿಸಿದೆ ವ್ಯಾಪ್ತಿಯು ಅನೇಕ ಪಟ್ಟುಗಳಲ್ಲಿ ಹೆಚ್ಚಿಸಿದೆ ನಾಲ್ಕನೇ ಕೈಗಾರಿಕಾ ಕ್ರಾಂತಿಯ ನಾವೀನ್ಯತೆಯ ಪ್ರಮಾಣ ಮತ್ತು ವ್ಯಾಪ್ತಿಯನ್ನು ಇಂದಿನ ತೀವ್ರ ಅಡ್ಡಿ ಮತ್ತು ತಂತ್ರಜ್ಞಾನಗಳಲ್ಲಿನ ನಾವೀನ್ಯತೆ ಮತ್ತು ರೂಪಾಂತರ ಅದಕ್ಕೆ ಅನುಗುಣವಾಗಿ ಕೈಗಾರಿಕೆಗಳು ಮೂಲತಃ ವ್ಯಾಖ್ಯಾನಿಸಲಾಗಿದೆ ಅಲಿಬಾಬಾ ದಂತಹ ಕಂಪನಿಗಳು ಉಬರ್ ಏರ್ಬಿಎನ್ಬಿ ಅಮೆಜಾನ್ ಮತ್ತು ಭಾರತದ ಫ್ಲಿಪ್ಕಾರ್ಟ್ ನಂತಹ ಕಂಪನಿಗಳು ಆದ್ದರಿಂದ ಈ ಎಲ್ಲಾ ಕಂಪನಿಗಳು ಈ ಹಿಂದೆ ನಡೆಸಲಾದ ವಿತರಣೆ ಕಾರ್ಯಾಚರಣೆಯನ್ನು ಮೂಲಭೂತವಾಗಿ ಮಾರ್ಗವನ್ನು ಪರಿವರ್ತಿಸುತ್ತಿವೆ ಎಲ್ಲವೂ ಬದಲಾಗಿ ಪ್ರಸ್ತುತ ವಿಷಯಗಳು ನಡೆಯುತ್ತಿವೆ ಇವು ಕ್ಲೌಡ್ ಸೆನ್ಸರ್ ನೆಟ್ವರ್ಕ್ಗಳು ಡ್ರೋನ್ಗಳು ನೆಟ್ವರ್ಕ್ಡ್ ಡ್ರೋನ್ ಗಳು ಮತ್ತು ಇತರ ಹಲವು ತಂತ್ರಜ್ಞಾನಗಳನ್ನು ಬಳಸಿ ಕೈಗಾರಿಕೆಗಳು ಮತ್ತು ಅವುಗಳ ಕಾರ್ಯಾಚರಣೆಗಳನ್ನು ಪರಿವರ್ತಿಸಲಾಗುತ್ತದೆ ಆದ್ದರಿಂದ ಈ ಕಂಪನಿಗಳು ಕಾರ್ಯನಿರ್ವಹಿಸುತ್ತಿರುವ ಹೊಸ ವಿಧಾನಗಳು ಇವು ಉದಾಹರಣೆಗೆ ಐಫೋನ್ ಅನ್ನು 2007 ರಲ್ಲಿ ಪ್ರಾರಂಭಿಸಲಾಯಿತು ಆದರೆ ತದನಂತರ ಕೆಲವೇ ವರ್ಷಗಳಲ್ಲಿ ಶತಕೋಟಿ ಸ್ಮಾರ್ಟ್ಫೋನ್ ಗಳಲ್ಲಿ ಪ್ರಸ್ತುತ ಸಾಮೂಹಿಕವಾಗಿ ಉತ್ಪಾದಿಸಲಾಗುತ್ತಿದೆ ಆದ್ದರಿಂದ ಈ ತಂತ್ರಜ್ಞಾನಗಳ ಅಡ್ಡಿ ಮತ್ತು ನುಗ್ಗುವಿಕೆ ಹೇಗೆ ನಡೆಯುತ್ತಿದೆ ಮತ್ತು ಅವು ಎಷ್ಟು ವೇಗವಾಗಿ ನಡೆಯುತ್ತಿವೆ ಮತ್ತು ಅವು ಯಾವ ಪ್ರಮಾಣದಲ್ಲಿ ಸರಿಯಾಗಿ ನಡೆಯುತ್ತಿವೆ ಎಂಬುದನ್ನು ನೀವು ನೋಡುತ್ತೀರಿ ಆದ್ದರಿಂದ ಇವೆಲ್ಲವೂ ಈ ನಾಲ್ಕನೇ ಕೈಗಾರಿಕಾ ಯುಗದಲ್ಲಿ ನಡೆಯುತ್ತಿರುವ ಬದಲಾವಣೆ ವ್ಯವಸ್ಥಿತ ಮತ್ತು ಆಳವಾದ ಬದಲಾವಣೆ ಬದಲಾವಣೆಯಲ್ಲಿ ನಡೆಯುತ್ತಿರುವ ವಿಭಿನ್ನ ವಿದ್ಯಮಾನಗಳಂತೆ ಪ್ರಸ್ತುತ ಗೂಗಲ್ ಕಂಪನಿಯನ್ನು ತೆಗೆದುಕೊಳ್ಳಿ ಗೂಗಲ್ ಜಗತ್ತನ್ನು ಹೇಗೆ ಪರಿವರ್ತಿಸುತ್ತಿದೆ ಎಂದು ನಮಗೆಲ್ಲರಿಗೂ ತಿಳಿದಿದೆ 2010 ರಲ್ಲಿ ನಮ್ಮಲ್ಲಿ ಹಲವರು ತಿಳಿದಿರುವಂತೆ ಕೆಲವೇ ವರ್ಷಗಳ ಹಿಂದೆಯೇ ಗೂಗಲ್ ಮೂಲತಃ ಸಂಪೂರ್ಣ ಸ್ವಾಯತ್ತ ಕಾರು ಘೋಷಿಸಿತು ಸ್ವಯಂ ನ್ಯಾವಿಗೇಟ್ ಮಾಡುವ ಕಾರುಗಳು ಸಂಪೂರ್ಣ ಸ್ವಾಯತ್ತ ಕಾರುಗಳು ಈಗಾಗಲೇ ರಸ್ತೆಗಳಲ್ಲಿವೆ ಎಂದು ನಾವು ಈಗಾಗಲೇ ನೋಡಿದ್ದೇವೆ ಆದರೆ ಕೃತಕ ಬುದ್ಧಿಮತ್ತೆ ಮತ್ತು ಯಂತ್ರ ಕಲಿಕೆಯಂತಹ ತಂತ್ರಜ್ಞಾನಗಳ ಬಳಕೆಯಲ್ಲಿನ ಹೆಚ್ಚಳವೂ ಬಹಳ ಮುಖ್ಯವಾದುದು ಅದು ಈ ರೀತಿಯ ಹೊಸ ತಂತ್ರಜ್ಞಾನಗಳನ್ನು ವಾಸ್ತವವಾಗಿಸುತ್ತಿದೆ ಆದ್ದರಿಂದ ಬದಲಾವಣೆಯ ವೇಗ ಮಾತ್ರವಲ್ಲ ಬದಲಾವಣೆಯ ಪ್ರಮಾಣ ಆಳವಾದ ಬದಲಾವಣೆ ಎರಡೂ ಬಹಳ ಸಮಾನವಾಗಿ ಮುಖ್ಯವಾಗಿವೆ ಮತ್ತು ತ್ವರಿತಗತಿಯಲ್ಲಿ ಹೆಚ್ಚುತ್ತಿವೆ ಆದ್ದರಿಂದ 1990 ರ ದಶಕಕ್ಕೆ ಹಿಂದಿರುಗುವಂತೆಯೇ ಯುಎಸ್ ಡೆಟ್ರಾಯಿಟ್ ಪ್ರದೇಶದಲ್ಲಿ ವಿಭಿನ್ನ ಉದ್ಯಮ ದೈತ್ಯರು ಇದ್ದರು ಇದು ಬಂಡವಾಳಗಳ ವಿಷಯದಲ್ಲಿ 36 ಬಿಲಿಯನ್ ಡಾಲರ್ ಗಳ ಒಟ್ಟು ಮಾರುಕಟ್ಟೆ ಮೌಲ್ಯವನ್ನು ಹೊಂದಿತ್ತು ಅವರ ಒಟ್ಟಾರೆ ಆದಾಯವು ಸುಮಾರು 250 ಬಿಲಿಯನ್ ಯುಎಸ್ ಡಾಲರ್ ಗಳ ಕ್ರಮದಲ್ಲಿತ್ತು ಮತ್ತು ಆ ಪ್ರದೇಶದಲ್ಲಿ ಕೆಲಸ ಮಾಡುವ ನೌಕರರ ಸಂಖ್ಯೆ ಸುಮಾರು 1 2 ಮಿಲಿಯನ್ ಆಗಿತ್ತು 2014 ರಲ್ಲಿ ನೀವು ಸಿಲಿಕಾನ್ ವ್ಯಾಲಿಯಲ್ಲಿ ನೋಡಿದರೆ ವಿವಿಧ ಉದ್ಯಮ ದೈತ್ಯರು ಒಟ್ಟಾಗಿ ಸುಮಾರು 1 09 ಟ್ರಿಲಿಯನ್ ಡಾಲರ್ ಗಳ ಮಾರುಕಟ್ಟೆಯನ್ನು ಹೊಂದಿದ್ದರು ಆದ್ದರಿಂದ ಬಂಡವಾಳವು ಅನೇಕ ಪಟ್ಟು ಹೆಚ್ಚಾಗಿದೆ ಮತ್ತೊಂದೆಡೆ 1990 ರ ದಶಕದಲ್ಲಿ ನೀವು ಡೆಟ್ರಾಯಿಟ್ ಪ್ರದೇಶದ ಈ ಉದ್ಯಮದ ದೈತ್ಯರನ್ನು ನೋಡಿದರೆ ಮತ್ತು ಹೋಲಿಸಿದರೆ ಸಿಲಿಕಾನ್ ವ್ಯಾಲಿ ಪ್ರದೇಶದಲ್ಲಿ ನೌಕರರ ಸಂಖ್ಯೆ ಕೇವಲ 137000 ಆಗಿತ್ತು ಅಲ್ಲಿ ಕೈಗಾರಿಕೆಗಳಲ್ಲಿ ಬಳಸಲಾಗುತ್ತಿರುವ ಮಾನವಶಕ್ತಿಯ ಸಂಖ್ಯೆಯಲ್ಲಿ ತೀವ್ರ ಇಳಿಕೆಯಾಗಿದೆ 1 2 ಮಿಲಿಯನ್ ಉದ್ಯೋಗಿಗಳಿಂದ ಕಡಿಮೆ ಮಾಡಿ 1 37 ಲಕ್ಷ ಉದ್ಯೋಗಿಗಳನ್ನು ಬಳಸಲಾಗುತ್ತಿದೆ ಮತ್ತೊಂದೆಡೆ ಬಂಡವಾಳೀಕರಣವು ಅನೇಕ ಪಟ್ಟು ಹೆಚ್ಚಾಗಿದೆ ಕಡಿಮೆಯಾದ ಸಂಖ್ಯೆಯೊಂದಿಗೆ ಕಾರ್ಯಪಡೆ ಬಂಡವಾಳೀಕರಣ ಮತ್ತು ಕೈಗಾರಿಕೆಗಳ ಬೆಳವಣಿಗೆಯ ಮೌಲ್ಯದ ಸಂಖ್ಯೆಯನ್ನು ಹೆಚ್ಚಿಸಲು ನಾವು ಸಮರ್ಥರಾಗಿದ್ದೇವೆ ಪರಿಣಾಮವಾಗಿ ವಿಭಿನ್ನ ಮಾರಾಟದಿಂದ ಪಡೆದ ಆದಾಯವು ಸಹ ಹೆಚ್ಚಾಗಿದೆ ಕನಿಷ್ಠ ವೆಚ್ಚಗಳೊಂದಿಗೆ ಕಡಿಮೆ ಪ್ರಮಾಣ ಕಾರ್ಮಿಕರಿಂದ ಡಿಜಿಟಲ್ ವ್ಯವಹಾರವು ಇಂದಿನ ಸಂಪತ್ತಿನ ಘಟಕವನ್ನು ರಚಿಸುತ್ತದೆ ನಾವು ಸಂಪತ್ತನ್ನು ಹೆಚ್ಚಿಸಲು ಸಮರ್ಥರಾಗಿದ್ದೇವೆ ಆದರೆ ಕಡಿಮೆ ಕಾರ್ಮಿಕರ ಬಳಕೆಯಿಂದ ಮತ್ತು ಅದು ಡಿಜಿಟಲೀಕರಣದ ಪರಿಚಯದೊಂದಿಗೆ ಸಾಧ್ಯವಾಗಿದೆ ವ್ಯವಹಾರವು ಮಾಹಿತಿ ಸರಕುಗಳನ್ನು ಒದಗಿಸುತ್ತದೆ ಇದು ವಾಸ್ತವಿಕವಾಗಿ ಶೂನ್ಯ ಸಾರಿಗೆಯನ್ನು ಮತ್ತು ಪುನರಾವರ್ತನೆ ವೆಚ್ಚ ಹೊಂದಿದೆ ಇನ್ಸ್ಟಾಗ್ರಾಮ್ ವಾಟ್ಸಾಪ್ ಫೇಸ್ಬುಕ್ ಟ್ವಿಟರ್ ನಂತಹ ಕಂಪನಿಗಳನ್ನು ಪರಿಗಣಿಸಿ ಅವರು ಮಾಹಿತಿ ಕೇಂದ್ರಿತ ಉತ್ಪನ್ನಗಳು ಮತ್ತು ಸರಕುಗಳನ್ನು ಪೂರೈಸಲು ಸಮರ್ಥರಾಗಿದ್ದಾರೆ ಇವುಗಳು ಬಹುತೇಕ ಶೂನ್ಯ ಸಾರಿಗೆ ವೆಚ್ಚವನ್ನು ಒಳಗೊಂಡಿರುತ್ತದೆ ಒಂದು ಸ್ಥಳದಿಂದ ಇನ್ನೊಂದಕ್ಕೆ ಸಾಗಿಸುವುದು ಮತ್ತು ಲಾಜಿಸ್ಟಿಕ್ಸ್ ಗಳಿಗಾಗಿ ಸಾಕಷ್ಟು ಬಂಡವಾಳ ಸರಕುಗಳನ್ನು ಸಾಕಷ್ಟು ಸಾರಿಗೆ ವೆಚ್ಚಗಳನ್ನು ಒಳಗೊಂಡಿರುವ ಉತ್ಪಾದನಾ ಕೈಗಾರಿಕೆಗಳಿಗಿಂತ ಭಿನ್ನವಾಗಿದೆ ಡಿಜಿಟಲೀಕರಣ ಮತ್ತು ಸುಧಾರಿತ ಐಟಿ ಮತ್ತು ಇತರ ತಂತ್ರಜ್ಞಾನಗಳ ಪರಿಚಯದ ರೂಪಾಂತರವು ಈ ಇಂಡಸ್ಟ್ರಿ 4 0 ಕ್ರಾಂತಿಯಲ್ಲಿ ಸ್ಕೇಲಿಂಗ್ ಅನ್ನು ಹೆಚ್ಚಿಸುತ್ತದೆ ಇಂಡಸ್ಟ್ರಿ 4 0 ರ ಈ ಸಂದರ್ಭದಲ್ಲಿ ಡಿಜಿಟಲ್ ಫ್ಯಾಬ್ರಿಕೇಶನ್ ತಂತ್ರಜ್ಞಾನಗಳು ಜೈವಿಕ ಪ್ರಪಂಚದೊಂದಿಗೆ ಸಂವಹನ ನಡೆಸಲು ಸಾಧ್ಯವಾಗುತ್ತದೆ ಈಗ ತಂತ್ರಜ್ಞಾನದ ಪ್ರಗತಿಯ ಮೂಲಕ ಅದು ಸಾಧ್ಯವಿದೆ ಶಾರೀರಿಕ ವ್ಯವಸ್ಥೆಗಳ ಒಳಗೆ ನಾವು ವಿಭಿನ್ನ ಸಂವೇದಕಗಳನ್ನು ಹೊಂದುವ ಸಾಧ್ಯತೆಯಿದೆ ಈ ಸಂವೇದಕಗಳು ಮತ್ತು ಇತರ ಸುಧಾರಿತ ತಂತ್ರಜ್ಞಾನಗಳು ಹೊರಗಿನ ಪ್ರಪಂಚ ಎಂದರೆ ಮಾನವರ ಹೊರಗೆ ಸಂವಹನ ನಡೆಸಲು ಸಾಧ್ಯವಾಗುತ್ತದೆ ಮಾನವನೊಳಗೆ ಕೆಲವು ಶಾರೀರಿಕ ಕಾರ್ಯಾಚರಣೆಗಳನ್ನು ಮಾಡಲು ದೂರದಿಂದಲೇ ಸಂಕೇತಗಳನ್ನು ಮಾನವ ದೇಹಕ್ಕೆ ಕಳುಹಿಸುವ ಸಾಧ್ಯತೆಯಿದೆ ಮೂಲತಃ ಮನುಷ್ಯನು ಹೋಗದೆ ಅಥವಾ ಮನುಷ್ಯ ಅಥವಾ ರೋಗಿಯು ನಿಜವಾಗಿ ಏನಾಗುತ್ತಿದೆ ಎಂದು ತಿಳಿಯಲು ಸಾಧ್ಯವಾಗದೆ ಕಾರ್ಯಾಚರಣೆ ಮಾಡುವುದು ಈ ಎಲ್ಲಾ ಹೊಸ ತಂತ್ರಜ್ಞಾನಗಳ ಪರಿಚಯದಿಂದ ಈ ವಿಷಯಗಳು ಸಾಧ್ಯ ಇದರ ಪರಿಣಾಮವಾಗಿ ಈ ನಾಲ್ಕನೇ ಕೈಗಾರಿಕಾ ಕ್ರಾಂತಿ ಜೈವಿಕ ವ್ಯವಸ್ಥೆಗಳ ರೂಪಾಂತರ ಮತ್ತು ಶಾರೀರಿಕ ವ್ಯವಸ್ಥೆಗಳಲ್ಲಿ ಪರಿವರ್ತನೆ ಸಾಧ್ಯವಾಗಿದೆ ಈಗ ಮಾನವನ ದೇಹದೊಳಗಿನ ಜೈವಿಕ ಅಣುಗಳ ಕಾರ್ಯನಿರ್ವಹಿಸುವ ವಿಧಾನವನ್ನು ಸಹ ಕುಶಲತೆಯಿಂದ ಬಳಸಲು ಸಾಧ್ಯವಿದೆ ದೇಹದಲ್ಲಿನ ವಿಭಿನ್ನ ವಂಶವಾಹಿಗಳನ್ನು ಅನುಕ್ರಮಗೊಳಿಸಲು ಸಾಧ್ಯವಿದೆ ದೇಹದೊಳಗಿನ ಡಿಎನ್ಎ ಅನ್ನು ಕುಶಲತೆಯಿಂದ ನಿರ್ವಹಿಸಲು ಸಹ ಸಾಧ್ಯವಿದೆ ಈ ಎಲ್ಲಾ ವಿಭಿನ್ನ ತಂತ್ರಜ್ಞಾನಗಳು ಐಟಿ ಜೈವಿಕ ತಂತ್ರಜ್ಞಾನ ನ್ಯಾನೊ ತಂತ್ರಜ್ಞಾನ ಮತ್ತು ಕ್ವಾಂಟಮ್ ತಂತ್ರಜ್ಞಾನದ ಪರಿಚಯದೊಂದಿಗೆ ಆಳವಾದ ಬದಲಾವಣೆಯಿಂದಾಗಿ ಈ ವಿಷಯಗಳು ಸಾಧ್ಯ ಆದ್ದರಿಂದ ವಿನ್ಯಾಸಕರು ಮತ್ತು ವಾಸ್ತುಶಿಲ್ಪಿಗಳು ಕಂಪ್ಯೂಟೇಶನಲ್ ವಿನ್ಯಾಸ ಸಂಯೋಜಕ ಉತ್ಪಾದನೆ ವಸ್ತು ಎಂಜಿನಿಯರಿಂಗ್ ಸಂಶ್ಲೇಷಿತ ಜೀವಶಾಸ್ತ್ರ ಮತ್ತು ಹೀಗೆ ಸಂಯೋಜನೆ ಮಾಡುತ್ತಾರೆ ಪರಿಣಾಮವಾಗಿ ಅವರು ವಸ್ತುಗಳ ಸಂಖ್ಯೆಯ ಉತ್ಪಾದನೆಯ ಸಂಖ್ಯೆಯನ್ನು ಹೆಚ್ಚಿಸಲು ಸಮರ್ಥರಾಗಿದ್ದಾರೆ ಈ ವಿಭಿನ್ನ ತಂತ್ರಜ್ಞಾನಗಳನ್ನು ವಸ್ತುಗಳ ಉತ್ಪಾದನೆಯನ್ನು ಹೆಚ್ಚಿಸುವ ಸಲುವಾಗಿ ಬಳಸಲಾಗುತ್ತದೆ ಮತ್ತು ಈ ವಿಭಿನ್ನ ರೀತಿಯ ತಂತ್ರಜ್ಞಾನಗಳ ಬಳಕೆಯಿಂದಾಗಿ ಈ ವಸ್ತುಗಳನ್ನು ಸಹ ಉತ್ಪಾದಿಸಲಾಗುತ್ತಿದೆ ಈ ಉತ್ಪನ್ನಗಳನ್ನು ರೂಪಾಂತರಿಸುವುದು ಉತ್ಪನ್ನಗಳನ್ನು ಪರಿಸರದ ವಿಭಿನ್ನ ಬದಲಾವಣೆಗಳಿಗೆ ಹೊಂದಿಸುವುದು ಸುಲಭವಾಗಿ ಮಾಡಬಹುದು ನಾಲ್ಕನೇ ಕೈಗಾರಿಕಾ ಕ್ರಾಂತಿಯ ಸಂದರ್ಭದಲ್ಲಿ ಎಐ ಅಥವಾ ಕೃತಕ ಬುದ್ಧಿಮತ್ತೆಯ ಬಳಕೆಯಿಂದ ಯಂತ್ರ ಕಲಿಕೆ ಸ್ವಯಂ ಚಾಲನಾ ಕಾರುಗಳು ವರ್ಚುವಲ್ ಅಸೆಸ್ಮೆಂಟ್ ಪರಿವರ್ತನಾ ಸಾಫ್ಟ್ವೇರ್ ಹೊಸ ಔಷಧಿಗಳ ಆವಿಷ್ಕಾರ ಮತ್ತು ಸಾಂಸ್ಕೃತಿಕ ಆಸಕ್ತಿಯ ಮುನ್ಸೂಚನೆ ಇವುಗಳು ಕೃತಕ ಬುದ್ಧಿಮತ್ತೆಯ ಬಳಕೆಯಿಂದ ಸಾಧ್ಯವಾಯಿತು ಸಿರಿ ಅಪ್ಲಿಕೇಶನ್ ಬಗ್ಗೆ ಎಲ್ಲರಿಗೂ ತಿಳಿದಿದೆ ಸಿರಿ ಮೂಲತಃ ಏನೂ ಅಲ್ಲ ಆದರೆ ಧ್ವನಿ ಹುಡುಕಾಟದ ಒಂದು ಅಪ್ಲಿಕೇಶನ್ ಇದು ಆಪಲ್ ಉತ್ಪನ್ನವಾಗಿದೆ ಇದು ಮೂಲತಃ ಧ್ವನಿ ಶೋಧವನ್ನು ಮಾಡಲು ಕೃತಕ ಬುದ್ಧಿಮತ್ತೆ ತಂತ್ರಗಳನ್ನು ಬಳಸುತ್ತದೆ ಯಾರಾದರೂ ಮಾತನಾಡುತ್ತಾರೆ ಮತ್ತು ಈ ಅಪ್ಲಿಕೇಶನ್ ಸ್ವಯಂಚಾಲಿತವಾಗಿ ಧ್ವನಿಯನ್ನು ಗುರುತಿಸುತ್ತದೆ ಮತ್ತು ಅಂತರ್ಜಾಲದಲ್ಲಿ ಹುಡುಕಾಟವನ್ನು ಸಾಧ್ಯವಾಗಿಸುತ್ತದೆ ಮತ್ತು ಇದು ವಿಂಡೋಸ್ ಕೊರ್ಟಾನಾ ಗೆ ಹೋಲುತ್ತದೆ ಇದು ಮೂಲತಃ ಎಐ ಯಂತ್ರ ಕಲಿಕೆಯ ಶಕ್ತಿಯ ಬಳಕೆಯ ಪರಿಚಯದೊಂದಿಗೆ ಧ್ವನಿ ಹುಡುಕಾಟವಾಗಿದೆ ಆದ್ದರಿಂದ ವಿಭಿನ್ನ ಚಾಲಕರು ಇದ್ದಾರೆ ಈ ಚಾಲಕರು ಮೂಲತಃ ಈ ಬದಲಾವಣೆಗೆ ಚಾಲನೆ ನೀಡುತ್ತಿದ್ದಾರೆ ವೈಜ್ಞಾನಿಕ ಪ್ರಗತಿಯ ದೃಷ್ಟಿಯಿಂದ ಬದಲಾವಣೆ ಹೊಸ ತಂತ್ರಜ್ಞಾನಗಳ ಪರಿಚಯ ಪ್ರಸ್ತುತ ಮೆಗಾಟ್ರೆಂಡ್ ಗಳಲ್ಲಿನ ಬದಲಾವಣೆಗಳ ದೃಷ್ಟಿಯಿಂದ ರೂಪಾಂತರವು ಭವಿಷ್ಯ ರೂಪಾಂತರ ಟಿಪ್ಪಿಂಗ್ ಪಾಯಿಂಟ್ ಎಲ್ಲವೂ ಪ್ರಸ್ತುತ ನಡೆಯುತ್ತಿದೆ ಈ ಎಲ್ಲಾ ತಂತ್ರಜ್ಞಾನಗಳ ಪರಿಚಯ ಸಂಭವಿಸುತ್ತಿದೆ ಈ ಮೆಗಾಟ್ರೆಂಡ್ಗಳು ಗಳು ಇತ್ತೀಚಿನ ತಂತ್ರಜ್ಞಾನಗಳ ಪರಿಚಯ ಮತ್ತು ಬಳಸುವುದರಿಂದ ಅಥವಾ ಡಿಜಿಟಲೀಕರಣ ಮತ್ತು ಮಾಹಿತಿ ತಂತ್ರಜ್ಞಾನಗಳ ವ್ಯಾಪಕ ಸಾಮರ್ಥ್ಯವನ್ನು ನಿಯಂತ್ರಿಸುವುದು ಯಂತ್ರೋಪಕರಣಗಳ ಭೌತಿಕ ಪರಿವರ್ತನೆ ಪ್ರಕಾರವಾಗಿ ಉತ್ಪಾದನಾ ಯಂತ್ರೋಪಕರಣಗಳು ಡಿಜಿಟಲ್ ರೂಪಾಂತರ ಐಟಿ ಪರಿಚಯದ ಪ್ರಕಾರ ಜೈವಿಕ ರೂಪಾಂತರ ಜೈವಿಕ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ವ್ಯವಸ್ಥೆಗಳ ಪರಿಚಯ ಇವೆಲ್ಲವೂ ಹೊಸದು ಪ್ರಸ್ತುತ ಮೆಗಾಟ್ರೆಂಡ್ ನಲ್ಲಿ ನಡೆಯುತ್ತಿವೆ ಭೌತಿಕ ಮೆಗಾಟ್ರೆಂಡ್ ಗಳ ವಿಷಯದಲ್ಲಿ ನಮ್ಮಲ್ಲಿ ಈಗ ಸ್ವಾಯತ್ತ ವಾಹನಗಳು 3ಡಿ ಮುದ್ರಣ ಸುಧಾರಿತ ರೊಬೊಟಿಕ್ಸ್ ಸಂಪರ್ಕಿತ ರೊಬೊಟಿಕ್ಸ್ ಹೊಸ ವಸ್ತುಗಳು ಹಗುರವಾದ ವಸ್ತುಗಳು ಅಗ್ಗ ವಸ್ತುಗಳು ಮತ್ತು ಬಲವಾದ ವಸ್ತುಗಳು ಇವೆ ಸ್ವಾಯತ್ತ ವಾಹನಗಳು ಈಗಾಗಲೇ ಜಾರಿಯಲ್ಲಿವೆ ನಾವು ಈಗ ಸ್ವಾಯತ್ತ ಟ್ರಕ್ ಗಳನ್ನು ಸ್ವಾಯತ್ತ ಡ್ರೋನ್ಗಳನ್ನು ಹೊಂದಿದ್ದೇವೆ ಡ್ರೋನ್ ಗಳು ಮೂಲತಃ ಸ್ವಾಯತ್ತ ಸ್ವಯಂ ಚಾಲಿತ ವಾಯುಗಾಮಿ ವಾಹನಗಳು ಅಲ್ಲಿ ಸಾಮಾನ್ಯವಾಗಿ ಯಾವುದೇ ಪೈಲಟ್ ಅಥವಾ ಯಾವುದೇ ರೀತಿಯ ಮಾನವ ಪೈಲಟ್ ಅಥವಾ ಮೆಷಿನ್ ಪೈಲಟ್ ಇಲ್ಲ ವಿಮಾನಗಳು ಚಾಲಕ ರಹಿತ ವಿಮಾನಗಳು ಈಗ ವಾಸ್ತವವಾಗಿದೆ ಮತ್ತು ಚಾಲಕ ರಹಿತ ದೋಣಿಗಳು ಮತ್ತು ಅನೇಕ ವಿಶೇಷವಾಗಿ ಕೃಷಿಯಲ್ಲಿರುವ ಜನರು ಈಗ ಚಾಲಕ ರಹಿತ ಡ್ರೈವರ್ ಲೆಸ್ ಟ್ರಾಕ್ಟರ್ ಗಳು ಬಳಕೆಯ ಬಗ್ಗೆ ಮಾತನಾಡುತ್ತಿದ್ದಾರೆ ಸರಿ ಆದ್ದರಿಂದ ಕೃತಕ ಬುದ್ಧಿಮತ್ತೆಯ ಪರಿಚಯ ಮತ್ತು ಬಳಕೆಯಿಂದ ಮತ್ತು ರೊಬೊಟಿಕ್ಸ್ ನಲ್ಲಿ ಪ್ರಗತಿಯೊಂದಿಗೆ ಇವೆಲ್ಲವೂ ಸಾಧ್ಯ 3ಡಿ ಮುದ್ರಕಗಳು ಮೂಲತಃ ಈ ಯಂತ್ರಗಳಿಗೆ ಯಾವುದೇ ಆಕಾರವನ್ನು 3ಡಿ ಮುದ್ರಕಗಳು ನೀಡುತ್ತವೆ ಅವರು ನಿರ್ದಿಷ್ಟ ಆಕಾರಕ್ಕೆ ಅನುಗುಣವಾಗಿ ನಿರ್ದಿಷ್ಟ ಉತ್ಪನ್ನವನ್ನು ತಯಾರಿಸುತ್ತಾರೆ 3ಡಿ ಮುದ್ರಕಗಳು ವಿಂಡ್ ಟರ್ಬೈನ್ ಗಳು ಮತ್ತು ವೈದ್ಯಕೀಯ ಇಂಪ್ಲಾಂಟ್ ಗಳಲ್ಲಿ ಅಪ್ಲಿಕೇಶನ್ ಗಳನ್ನು ಹೊಂದಿವೆ ಸುಧಾರಿತ ರೊಬೊಟಿಕ್ಸ್ ವಿಭಿನ್ನ ರೊಬೊಟಿಕ್ಸ್ ರೊಬೊಟಿಕ್ ಉಪಕರಣಗಳು ಸಂಪರ್ಕಿತ ರೊಬೊಟಿಕ್ ಉಪಕರಣಗಳನ್ನು ವಾಹನ ಉದ್ಯಮಗಳಲ್ಲಿ ಬಳಸಲಾಗುತ್ತಿದೆ ರೋಬೋಟ್ಗಳನ್ನು ವೈದ್ಯಕೀಯ ಡೊಮೇನ್ನಲ್ಲಿ ರೋಬಾಟ್ ಶಸ್ತ್ರಚಿಕಿತ್ಸೆಗೆ ಡೊಮೇನ್ ಬಳಸಲಾಗುತ್ತದೆ ರೊಬೊಟಿಕ್ ಶಸ್ತ್ರಚಿಕಿತ್ಸೆ ಮೂಲತಃ ವಿಶ್ವಾದ್ಯಂತ ನಡೆಯುತ್ತಿದೆ ರೋಬೋಟ್ ಗಳು ಮತ್ತು ಕೃಷಿ ರೋಬೋಟ್ ಗಳಲ್ಲಿ ಅವುಗಳ ಬಳಕೆ ಮತ್ತು ಶುಶ್ರೂಷೆಯಲ್ಲಿ ಅವುಗಳ ಬಳಕೆ ಸಂಪರ್ಕಿತ ರೊಬೊಟಿಕ್ಸ್ ಎಂಬುದು ಕೃಷಿ ಕ್ಷೇತ್ರಗಳಲ್ಲಿನ ವಾಹನ ಉದ್ಯಮಗಳಲ್ಲಿ ಈಗ ಸಾಮಾನ್ಯವಾಗಿದೆ ನಾವೇ ಕೆಲವು ರೋಬೋಟ್ ಗಳನ್ನು ಅಭಿವೃದ್ಧಿಪಡಿಸಿದ್ದೇವೆ ಅದು ಹೋಗಿ ಕೆಲವು ಬೀಜಗಳನ್ನು ಕೃಷಿ ಕ್ಷೇತ್ರದಲ್ಲಿ ನೆಡುತ್ತದೆ ಆದ್ದರಿಂದ ರೊಬೊಟಿಕ್ಸ್ ಮತ್ತು ಸಂಪರ್ಕಿತ ರೋಬೋಟ್ ಗಳ ಪ್ರಗತಿಯೊಂದಿಗೆ ಕೈಗಾರಿಕಾ ರಂಗಗಳು ಈ ಎಲ್ಲಾ ಪ್ರಗತಿಗಳು ವಿಭಿನ್ನವಾಗಿ ನಡೆಯುತ್ತಿವೆ ಹೊಸ ವಸ್ತುಗಳು ಹಗುರವಾದ ವಸ್ತುಗಳು ಬಲವಾದ ವಸ್ತುಗಳು ಮರುಬಳಕೆ ಮಾಡಬಹುದಾದ ವಸ್ತುಗಳು ಮರುಬಳಕೆ ಮಾಡಬಹುದಾದ ಪ್ಲಾಸ್ಟಿಕ್ಗಳು ಮೂಲತಃ ಈಗ ವಾಸ್ತವವಾಗಿದೆ ನ್ಯಾನೊ ತಂತ್ರಜ್ಞಾನ ಗ್ರ್ಯಾಫೀನ್ ಇಂಗಾಲ ನ್ಯಾನೊಟ್ಯೂಬ್ ಗಳ ಬಳಕೆಯು ಈ ವಸ್ತುಗಳನ್ನು ಹಗುರವಾಗಿ ಬಲವಾಗಿ ವಿವಿಧ ಸುಧಾರಿತ ಗುಣಲಕ್ಷಣಗಳನ್ನು ಹೊಂದಿದ್ದು ವಾಯುಯಾನ ಕೈಗಾರಿಕೆಗಳಂತಹ ವಿಭಿನ್ನ ಅಪ್ಲಿಕೇಶನ್ ಡೊಮೇನ್ ಗಳಲ್ಲಿ ಇತರ ಉತ್ಪಾದನಾ ಕೈಗಾರಿಕೆಗಳಿಗೆ ಬಳಸಲಾಗುತ್ತಿದೆ ಈ ಡಿಜಿಟಲ್ ರೂಪಾಂತರವು ನಡೆಯುತ್ತಿದೆ ಸಂವೇದಕಗಳು ಸಂಪರ್ಕಿತ ಸಂವೇದಕಗಳು ಸಂಪರ್ಕಿತ ಅಕ್ಚುಯೇಟರ್ ಗಳ ಪರಿಚಯದಿಂದ ಸಂವೇದಕಗಳನ್ನು ಆರ್ಎಫ್ಐಡಿ ಗಳು ಎನ್ಎಫ್ಸಿಗಳು ಪ್ಯಾಕೇಜ್ ವಿತರಣೆಯ ಟ್ರ್ಯಾಕಿಂಗ್ ಗಳಲ್ಲಿ ಸಾಮಾನ್ಯವಾಗಿ ಕೊರಿಯರ್ ಕಂಪನಿಗಳಿಂದ ಬಳಸಲಾಗುತ್ತಿದೆ ಈ ನಾಲ್ಕನೇ ಕೈಗಾರಿಕಾ ಕ್ರಾಂತಿಯಲ್ಲಿ ಸಂಕೀರ್ಣ ಪೂರೈಕೆ ಸರಪಳಿ ಮೇಲ್ವಿಚಾರಣಾ ವ್ಯವಸ್ಥೆಗಳು ಎಲ್ಲವೂ ವಾಸ್ತವವಾಗಿದೆ ನಾವೆಲ್ಲರೂ ಡಿಜಿಟಲ್ ಕರೆನ್ಸಿ ಗಳ ಬಳಕೆಯ ಬಗ್ಗೆ ಕೇಳಿದ್ದೇವೆ ಉದಾಹರಣೆಗೆ ಬಿಟ್ಕಾಯಿನ್ ಅಂತಹ ಒಂದು ಬ್ಲಾಕ್ ಚೈನ್ ನ ಬಳಕೆಯಿಂದ ಬ್ಯಾಂಕ್ ವಹಿವಾಟು ಮತ್ತು ಸರ್ಕಾರಿ ವಹಿವಾಟುಗಳನ್ನು ಭದ್ರಪಡಿಸಿಕೊಳ್ಳಲು ಉಪಯೋಗಿಸುವುದು ಉಬರ್ ನಂತಹ ಕಂಪನಿಗಳು ಸಾರಿಗೆ ಮಾದರಿಗಳನ್ನು ಪರಿವರ್ತಿಸುತ್ತಿವೆ ಕಾರ್ ಪೂಲಿಂಗ್ ಈ ಕಂಪನಿ ಆದಾಯವನ್ನು ಹೆಚ್ಚಿಸಿದೆ ಆದ್ದರಿಂದ ಒಟ್ಟಾರೆಯಾಗಿ ಇಂಧನ ಬಳಕೆಯಲ್ಲಿನ ಕಡಿತ ಮತ್ತು ಅದರ ಪರಿಣಾಮವಾಗಿ ಕಾರ್ ಪೂಲಿಂಗ್ ಬಳಕೆಯ ಮೂಲಕ ಪರಿಸರದಲ್ಲಿನ ಮಾಲಿನ್ಯವನ್ನು ಕಡಿಮೆ ಮಾಡುವುದು ಇಂಧನ ಬಳಕೆ ಕಡಿಮೆಯಾಗುವುದು ಆದಾಯದಲ್ಲಿ ಹೆಚ್ಚಳ ಈ ಎಲ್ಲಾ ವಿಭಿನ್ನ ಕಾರುಗಳನ್ನು ಹೊಂದಿರುವ ಅರ್ಥದಲ್ಲಿ ಎಲ್ಲವನ್ನೂ ತುಂಬಾ ಸ್ಮಾರ್ಟ್ ಮಾಡುತ್ತದೆ ವಾಹನಗಳು ಪರಸ್ಪರ ಸಂಪರ್ಕ ಹೊಂದಿವೆ ಯಾವ ಕಾರು ಎಲ್ಲಿದೆ ಮತ್ತು ಯಾವುದು ಲಭ್ಯತೆ ಸ್ಥಿತಿ ಮತ್ತು ಪರಿಸರವನ್ನು ಅನಗತ್ಯ ಮಾಲಿನ್ಯದಿಂದ ರಕ್ಷಿಸುತ್ತದೆ ಎಂದು ತಕ್ಷಣ ಈ ವಿಷಯಗಳು ಬಗ್ಗೆ ಹೇಳಲು ಈಗ ಸಾಧ್ಯ ಜೈವಿಕ ರೂಪಾಂತರಗಳು ಜೀನ್ ಅನುಕ್ರಮದಂತಹ ಡಿಎನ್ಎ ಬರವಣಿಗೆ ಶಿಫಾರಸು ಮಾಡುವ ವ್ಯವಸ್ಥೆಗಳು ಆದ್ದರಿಂದ ಶಾರೀರಿಕದಲ್ಲಿ ಶಿಫಾರಸು ಮಾಡುವ ವ್ಯವಸ್ಥೆ ಡೊಮೇನ್ ನೀವು ಕೆಲವು ಆಣ್ವಿಕ ಮಟ್ಟ ಮಾನವನ ಸಂಯೋಜನೆಯನ್ನು ಹೇಳಿದರೆ ಹಾಗೆ ಆ ನಿರ್ದಿಷ್ಟತೆಗೆ ನೀಡಬೇಕಾದ ಅತ್ಯುತ್ತಮ ನಿಖರವಾದ ಔಷಧ ಯಾವುದು ವಿಭಿನ್ನ ಸುಧಾರಿತ ವ್ಯವಸ್ಥೆಗಳ ಬಳಕೆಯ ಮೂಲಕ ಶಿಫಾರಸು ಬರಬಹುದು ಅದನ್ನು ಈಗ ಉತ್ಪಾದಿಸಲಾಗಿದೆ ಹೀಗೆ ವಿಭಿನ್ನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವುದು ಕೋಶ ಮಾರ್ಪಾಡು ಈಗ ಸಾಧ್ಯ ಮತ್ತು ಸುಧಾರಿತ ಆನುವಂಶಿಕ ಎಂಜಿನಿಯರಿಂಗ್ ಸಹ ಒಂದು ವಾಸ್ತವವಾಗಿದೆ ಟಿಪ್ಪಿಂಗ್ ಪಾಯಿಂಟ್ ಗಳು ಅಥವಾ ಭವಿಷ್ಯದಲ್ಲಿ ಬರಲಿರುವ ಬದಲಾವಣೆಗಳು ಆದ್ದರಿಂದ ಮೂಲತಃ 2025 ರ ವೇಳೆಗೆ ನಾವು ವಿಭಿನ್ನ ಬಟ್ಟೆಗಳನ್ನು ವಿಭಿನ್ನ ಬಟ್ಟೆಗಳನ್ನು ಇಂಟರ್ನೆಟ್ಗೆ ಸಂಪರ್ಕಿಸುತ್ತೇವೆ ಎಂದು ನಿರೀಕ್ಷಿಸಲಾಗಿದೆ ಎಲ್ಲರಿಗೂ ಅನಿಯಮಿತ ಮತ್ತು ಉಚಿತ ಸಂಗ್ರಹಣೆ ಲಭ್ಯವಿರುತ್ತದೆ ಇಂಟರ್ನೆಟ್ ಗೆ ಸಂಪರ್ಕಗೊಂಡಿರುವ ಟ್ರಿಲಿಯನ್ ಗಟ್ಟಳೆ ಸಂವೇದಕಗಳು ಇರುತ್ತವೆ ಮತ್ತು ನಾವು ಜಗತ್ತನ್ನು ಹೊಂದಲಿದ್ದೇವೆ ಅಲ್ಲಿ ಕೆಲವು ರೊಬೊಟಿಕ್ ಫಾರ್ಮ ಔಷಧಿಕಾರರು ಇರುತ್ತಾರೆ ಅದು ಫಾರ್ಮ್ಆಸಿಟಿಕಲ್ ಉದ್ಯಮದಲ್ಲಿ ಸಹಾಯ ಮಾಡಲಿದೆ ಇದರೊಂದಿಗೆ ನಾವು ನಾಲ್ಕನೇ ಕೈಗಾರಿಕಾ ಕ್ರಾಂತಿಯ ಉಪನ್ಯಾಸದ ಅಂತ್ಯಕ್ಕೆ ಬರುತ್ತೇವೆ ಈ ನಾಲ್ಕನೇ ಕೈಗಾರಿಕಾ ಕ್ರಾಂತಿ ಯಾವುದು ಹಿಂದಿನದು ಮೂರು ಕೈಗಾರಿಕಾ ಕ್ರಾಂತಿಗಳು ಯಾವುವು ಎಂದು ನಾವು ಅರ್ಥಮಾಡಿಕೊಂಡಿದ್ದೇವೆ ಮತ್ತು ಈ ನಾಲ್ಕನೇ ಕೈಗಾರಿಕಾ ಕ್ರಾಂತಿಯ ಯುಗದಲ್ಲಿ ಹೊಸ ವಿಷಯಗಳು ಯಾವುದೆಂದರೆ ಸ್ವಯಂ ಚಾಲನಾ ಕಾರುಗಳು ಎಐನಂತಹ ಸಕ್ರಿಯಗೊಳಿಸಿದ ಸಿರಿ ತಂತ್ರಜ್ಞಾನಗಳು ಬಂದಿವೆ ಸಂಪರ್ಕಿತ ರೋಬೋಟ್ಗಳು ಸ್ವತಂತ್ರ ರೋಬೋಟ್ಗಳು ಸ್ಮಾರ್ಟ್ ರೋಬೋಟ್ ಗಳಂತಹ ತಂತ್ರಜ್ಞಾನಗಳನ್ನು ಕೃಷಿ ವೈದ್ಯಕೀಯ ಕೈಗಾರಿಕೆಗಳು ಉತ್ಪಾದನೆ ಕೈಗಾರಿಕೆಗಳು ಮುಂತಾದ ವಿಭಿನ್ನ ಅಪ್ಲಿಕೇಶನ್ ಡೊಮೇನ್ ಗಳಲ್ಲಿ ಬಳಸಲಾಗುತ್ತಿದೆ ವಿಶ್ವಾದ್ಯಂತ ಜನರು ಅಕಾಡೆಮಿಕ್ ಮತ್ತು ವಿವಿಧ ಲ್ಯಾಬ್ ಗಳಲ್ಲಿ ನಡೆಯುತ್ತಿರುವ ಸಂಶೋಧನಾ ಪದಗಳು ಮತ್ತು ಆರ್ ಡಿ R D ಕೈಗಾರಿಕೆಗಳು ಇವುಗಳು ಭವಿಷ್ಯದಲ್ಲಿ ಬರಲಿರುವ ತಂತ್ರಜ್ಞಾನಗಳು ಈ ಎಲ್ಲ ಸಂಗತಿಗಳನ್ನು ನಾವು ನೋಡಿದ್ದೇವೆ ಮತ್ತು ಈ ರೂಪಾಂತರಗಳು ಕ್ರಮೇಣ ಹೇಗೆ ನಡೆಯುತ್ತಿವೆ ಮತ್ತು ಈ ಎಲ್ಲಾ ರೂಪಾಂತರಗಳ ಪ್ರಯೋಜನವೇನು ಎಂಬುದನ್ನು ನಾವು ನೋಡಿದ್ದೇವೆ ಆದ್ದರಿಂದ ಇದರೊಂದಿಗೆ ನಾವು ಕೊನೆಗೊಳ್ಳುತ್ತೇವೆ ಇವುಗಳಲ್ಲಿ ಯಾವುದಾದರೂ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ನೀವು ಆಸಕ್ತಿ ಹೊಂದಿದ್ದರೆ ಇವುಗಳು ನಿಮಗೆ ಬೇಕಾದ ಈ ಕೆಲವು ಉಲ್ಲೇಖಗಳಿವೆ ನೀವು ಅಂತರ್ಜಾಲದಲ್ಲಿ ಹುಡುಕಿದರೆ ಅಥವಾ ಇಲ್ಲಿ ಪಟ್ಟಿ ಮಾಡಲಾದ ಪುಸ್ತಕಗಳಂತಹ ಸಂಬಂಧಿತ ಪುಸ್ತಕಗಳನ್ನು ನೋಡಿದರೆ ಇನ್ನೂ ಅನೇಕ ಉಲ್ಲೇಖಗಳಿವೆ ಇದರೊಂದಿಗೆ ನಾವು ಅಂತ್ಯಗೊಳ್ಳುತ್ತೇವೆ